ನಮ್ಮ ಕೊನೆಯ ತರಗತಿಯಲ್ಲಿ ನಾವು ಸ್ಟ್ಯಾಕ್ ನ ರಚನೆಯನ್ನು ನೋಡಿದ್ದೇವೆ ಮತ್ತು ಪುಶ್ ಮತ್ತು ಪಾಪ್ ನಂತಹ ಅನುಗುಣವಾದ ಹೇಳಿಕೆಗಳನ್ನು ನಾವು ನೋಡಿದ್ದೇವೆ ಮುಂದೆ ಹೋಗುವ ಮೊದಲು ನಾವು ಸ್ಟ್ಯಾಕ್ ರಚನೆಯನ್ನು ಕೆಲವು ಉದಾಹರಣೆಗಳೊಂದಿಗೆ ವಿವರಿಸಿ ಮತ್ತು ನಂತರ ಸಬ್ರುಟೀನ್ ಕರೆಗಳು ಮತ್ತು ರಿಟರ್ನ್ ಗಳ ಕಡೆಗೆ ಗಮನ ಹರಿಸೋಣ ಆದ್ದರಿಂದ ನಾವು ಹೇಳಿದಂತೆ 8085 ಪ್ರೊಸೆಸರ್ ಮತ್ತು ಇತರ ಯಾವುದೇ ಪ್ರೊಸೆಸರ್ ಗಾಗಿ ಸ್ಟ್ಯಾಕ್ ಮೆಮೊರಿಯ ಒಂದು ಭಾಗವಾಗಿದೆ ಮತ್ತು ನಂತರ ಈ ಸ್ಟಾಕ್ ಒಂದು ದಿಕ್ಕಿನಲ್ಲಿ ಬೆಳೆಯಬಹುದು ಇದು ಸಾಮಾನ್ಯವಾಗಿ ಮೇಲ್ಮುಖವಾಗಿ ಬೆಳೆಯುತ್ತದೆ ಅದು ಕಡ್ಡಾಯವಲ್ಲದಿದ್ದರೂ ಅದು ಯಾವಾಗಲೂ ಮೇಲ್ಮುಖವಾಗಿ ಬೆಳೆಯುತ್ತದೆ ಆದರೆ ಸಾಮಾನ್ಯವಾಗಿ ಅದನ್ನು ಆ ರೀತಿಯಲ್ಲಿ ಬೆಳೆಯುವಂತೆ ಮಾಡಲಾಗುತ್ತದೆ ಆದ್ದರಿಂದ ಪರಿಕಲ್ಪನಾತ್ಮಕವಾಗಿ ನಾವು ಈ ಸ್ಟ್ಯಾಕ್ ಅನ್ನು ಈ ರೀತಿಯ ಡೇಟಾ ರಚನೆಯಂತೆ ವೀಕ್ಷಿಸಬಹುದು ಅಲ್ಲಿ ನಾವು ಆರಂಭದಲ್ಲಿ ಸ್ಟ್ಯಾಕ್ ನ ಕೆಳಭಾಗದಲ್ಲಿದ್ದೇವೆ ಮತ್ತು ಅದನ್ನು 8085 ರ ಸಂದರ್ಭದಲ್ಲಿ ಸ್ಟ್ಯಾಕ್ ಪಾಯಿಂಟರ್ ಆಗಿರುವ ಒಂದು ವಿಶೇಷ ರಿಜಿಸ್ಟರ್ ಮೂಲಕ ಸೂಚಿಸಲಾಗುತ್ತದೆ ಅದೇ ರೀತಿ ಇತರ ಪ್ರೊಸೆಸರ್ ಗಳಲ್ಲಿ ಬೇರೆ ಯಾವುದಾದರೂ ಹೆಸರು ಇರಬಹುದು ಆದರೆ ಇದನ್ನು 8085 ರಲ್ಲಿ ಸ್ಟ್ಯಾಕ್ ಪಾಯಿಂಟರ್ ಎಂದು ಕರೆಯಲಾಗುತ್ತದೆ ಪ್ರೋಗ್ರಾಂ ಈ ಸ್ಟ್ಯಾಕ್ ಅನ್ನು ಬಳಸುವ ನಿರೀಕ್ಷೆಯಿದ್ದರೆ ಅಂದರೆ ಸೂಚನೆಗಳಾದ ಪುಶ್ ಮತ್ತು ಪಾಪ್ ಸಬ್ರುಟೀನ್ಕರೆಗಳು ಇತ್ಯಾದಿ ಈ ಸ್ಟ್ಯಾಕ್ ಪಾಯಿಂಟರ್ ಅನ್ನು ಕೆಲವು ಸರಿಯಾದ ಮೌಲ್ಯಕ್ಕೆ ಪ್ರಾರಂಭಿಸುವ ನಿರೀಕ್ಷೆಯಿದೆ ಇಲ್ಲದಿದ್ದರೆ ಸ್ಟ್ಯಾಕ್ ಪಾಯಿಂಟರ್ ಮತ್ತು ರಿಜಿಸ್ಟರ್ ಕೆಲವು ಅನಗತ್ಯ ಮೌಲ್ಯವನ್ನು ಹೊಂದಿರುತ್ತದೆ ಈ ಪುಶ್ ಪಾಪ್PUSHPOP ಸೂಚನೆಗಳು ಮೆಮೊರಿ ಅಥವಾ ಕೆಲವು ಅನಿಯಂತ್ರಿತ ಸ್ಥಳಗಳನ್ನು ನವೀಕರಿಸಲು ಪ್ರಾರಂಭಿಸುತ್ತದೆ ಸ್ಟ್ಯಾಕ್ ಪಾಯಿಂಟರ್ ಅನ್ನು ಸರಿಯಾಗಿ ಪ್ರಾರಂಭಿಸದಿರುವ ಸಾಧ್ಯತೆಯಿದ್ದರೆ ಅದು ಪ್ರೋಗ್ರಾಂ ನ ಕೆಲವು ಅಗತ್ಯ ಭಾಗವನ್ನು ಅಥವಾ ಆಪರೇಟಿಂಗ್ ಸಿಸ್ಟಂ ನ ಅಗತ್ಯ ಭಾಗವನ್ನು ಮಾರ್ಪಡಿಸುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ನಾವು ಈ ಸ್ಟ್ಯಾಕ್ ಪಾಯಿಂಟರ್ ಅನ್ನು ಪ್ರಾರಂಭಿಸಬೇಕು ಆದ್ದರಿಂದ ನಾವು ಸ್ಟ್ಯಾಕ್ ಪಾಯಿಂಟರ್ ಅನ್ನು ಪ್ರಾರಂಭಿಸುವ ವಿಧಾನವೆಂದರೆ ಎಲ್ಎಕ್ಸ್ಐ ಸೂಚನೆಯಿಂದ ಎಲ್ಎಕ್ಸ್ಐ ಎಸ್ಪಿ ಮತ್ತು ಕೆಲವು ಮೌಲ್ಯಗಳು ಆದ್ದರಿಂದ ನಮ್ಮ ಕೊನೆಯ ತರಗತಿಯಲ್ಲಿ ನಾವು ಅದನ್ನು ಎಫ್ಎಫ್ಎಫ್ಎಫ್ ಹೆಕ್ಸ್ ಗೆ ಪ್ರಾರಂಭಿಸುತ್ತೇವೆ ಎಂದು ನೋಡಿದ್ದೇವೆ ಆದ್ದರಿಂದ ಇದು 8085 ಹೊಂದಬಹುದಾದ ಅತ್ಯುನ್ನತ ವಿಳಾಸವಾಗಿದೆ ಎಂದು ಅರ್ಥ ಮತ್ತು ಅದನ್ನು ಮೆಮೊರಿಯ ಕೆಳಭಾಗದಿಂದ ಪ್ರಾರಂಭಿಸಲಾಗುತ್ತದೆ ಆದರೆ ಇದು ಕಡ್ಡಾಯವಲ್ಲ ಆದ್ದರಿಂದ ನಿಮ್ಮ ಪ್ರೋಗ್ರಾಂ ಈಗ ಸ್ಟಾಕ್ ಅನ್ನು 4000 ಎಂದು ಹೇಳುವ ಗರಿಷ್ಠ ವಿಳಾಸ ಎಂದು ವ್ಯಾಖ್ಯಾನಿಸುತ್ತದೆ ಎಂದು ನೀವು ಕಂಡುಕೊಂಡರೆ ನೀವು ಮೌಲ್ಯವನ್ನು 4000 ಕ್ಕೆ ಪ್ರಾರಂಭಿಸಬಹುದು ಆದರೆ ಈ ರೀತಿಯಲ್ಲಿ ನೀವು ಈ ಸ್ಟ್ಯಾಕ್ ಪಾಯಿಂಟರ್ ಮೌಲ್ಯವನ್ನು ಪ್ರಾರಂಭಿಸಲು ಸಂಪೂರ್ಣವಾಗಿ ಮುಕ್ತರಾಗಿದ್ದೀರಿ ಆದರೆ ಇದು ಡೇಟಾ ಮತ್ತು ಪ್ರೋಗ್ರಾಂನ ಇತರ ಭಾಗವನ್ನು ಮೆಮೊರಿಯಲ್ಲಿ ಭ್ರಷ್ಟಗೊಳಿಸುವುದಿಲ್ಲ ಎಂದು ನಾವು ಅದನ್ನು ಖಚಿತಪಡಿಸಿಕೊಳ್ಳಬೇಕು ಈಗ ಒಮ್ಮೆ ಈ ಸ್ಟ್ಯಾಕ್ ಪಾಯಿಂಟರ್ ಅನ್ನು ಪ್ರಾರಂಭಿಸಿದರೆ ಕೆಲವು ರೆಜಿಸ್ಟರ್ ಗಳ ವಿಷಯವನ್ನು ಸ್ಟ್ಯಾಕ್ ನಲ್ಲಿ ಉಳಿಸಲು ನೀವು ಪುಶ್ ಮತ್ತು ಪಾಪ್ ಸೂಚನೆಗಳನ್ನು ಬಳಸಬಹುದು ಅಥವಾ ಸ್ಟ್ಯಾಕ್ ನ ಕೆಲವು ವಿಷಯದ ವಿಷಯವನ್ನು ರಿಜಿಸ್ಟರ್ ನಲ್ಲಿ ಪಡೆಯಬಹುದು ಮತ್ತು ಇದು ಲಾಸ್ಟ ಇನ್ ಫಸ್ಟ್ ಔಟ್ ಅಂದರೆ ಲೀಫೋ ರಚನೆಯಾಗಿದೆ ಆದ್ದರಿಂದ ಪುಶ್ ಕಾರ್ಯಾಚರಣೆಯು ಕೆಲವು ಡೇಟಾ ಅಂಶವನ್ನು ಸ್ಟ್ಯಾಕ್ ಗೆ ಹಾಕುತ್ತದೆ ಮತ್ತು ಪಾಪ್ ಕಾರ್ಯಾಚರಣೆಯು ಅದನ್ನು ಹೊರತೆಗೆಯುತ್ತದೆ ಆದ್ದರಿಂದ ಪುಶ್ ಮತ್ತು ಪಾಪ್ ಇವೆರಡೂ ಒಂದೇ ತುದಿಯಿಂದ ಸಂಭವಿಸುತ್ತವೆ ಆದ್ದರಿಂದ ನೀವು ಅದನ್ನು ತಳ್ಳಿದಾಗ ಅದನ್ನು ಸ್ಟ್ಯಾಕ್ನಲ್ಲಿರುವ ಅಗ್ರಗಣ್ಯ ಅಂಶದ ಮೇಲೆ ನಕಲಿಸಲಾಗುತ್ತದೆ ಮತ್ತು ಅದನ್ನು ಬೇರ್ಪಡಿಸಿದಾಗ ಅಗ್ರಗಣ್ಯ ಅಂಶವನ್ನು ಹೊರಹಾಕಲಾಗುತ್ತದೆ ಮತ್ತು ಮೊದಲೇ ಹೇಳಿದ ಹಾಗೆ ಈ ಪುಶ್ ಮತ್ತು ಪಾಪ್ ಸೂಚನೆಗಳು ರಿಜಿಸ್ಟರ್ ಜೋಡಿಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ಪುಶ್ ಬಿ ಎಂದು ಹೇಳುವಂತಹ ಸೂಚನೆಯನ್ನು ನೀವು ಹೊಂದಿದ್ದರೆ ಇದು ಸ್ಟ್ಯಾಕ್ ಅನ್ನು ಈ ರೀತಿಯಲ್ಲಿ ಮಾರ್ಪಡಿಸುತ್ತದೆ ಆದ್ದರಿಂದ ಪ್ರಸ್ತುತ ಸ್ಟ್ಯಾಕ್ ಈ ರೀತಿಯಾಗಿದೆ ಎಂದು ಭಾವಿಸೋಣ ಆದ್ದರಿಂದ ಇದು ಮೆಮೊರಿ ಮತ್ತು ಪ್ರಸ್ತುತ ಸ್ಟ್ಯಾಕ್ ಪಾಯಿಂಟರ್ ಈ ಸ್ಥಳಕ್ಕೆ ಸೂಚಿಸುತ್ತಿದೆ ಆದ್ದರಿಂದ ಈ ಸ್ಥಳವು ವಿಳಾಸ ಒಂದು ಸಾವಿರ ಎಂದು ಹೇಳುತ್ತದೆ ನಾನು ದಶಮಾಂಶದಲ್ಲಿ ಬರೆಯುವುದಾದರೆ ಇದರ ಮೌಲ್ಯ ಒಂದು ಸಾವಿರ ಎಂದು ಹೇಳಬಹುಧು ಆದ್ದರಿಂದ ಈ ಪುಶ್ ಬಿ ಸೂಚನೆಯನ್ನು ಕಾರ್ಯಗತಗೊಳಿಸಿದಾಗ ಮೊದಲು ಸ್ಟ್ಯಾಕ್ ಪಾಯಿಂಟರ್ ಕಡಿಮೆಯಾಗುತ್ತದೆ ಆದ್ದರಿಂದ ಇದು ಈ ಸ್ಥಳಕ್ಕೆ ಬರುತ್ತದೆ ಮತ್ತು ಸಿ ರಿಜಿಸ್ಟರ್ ನ ವಿಷಯವನ್ನು ಇಲ್ಲಿ ಇಡಲಾಗುತ್ತದೆ ಸಿ ರಿಜಿಸ್ಟರ್ ನ ವಿಷಯ ಅಲ್ಲಿಗೆ ಹೋಗುತ್ತದೆ ತದನಂತರ ಸ್ಟ್ಯಾಕ್ ಪಾಯಿಂಟರ್ ಅನ್ನು ಮತ್ತಷ್ಟು ಕಡಿಮೆಗೊಳಿಸಲಾಗುತ್ತದೆ ಆದ್ದರಿಂದ ಸ್ಟ್ಯಾಕ್ ಪಾಯಿಂಟರ್ ರಲ್ಲಿ ನಾನು 998 ಮೌಲ್ಯವನ್ನು ಪಡೆಯುತ್ತೇನೆ ಮತ್ತು 998 ನಲ್ಲಿ ಬಿ ರಿಜಿಸ್ಟರ್ ವಿಷಯವನ್ನು ಹಾಕಲಾಗುತ್ತದೆ ಆದ್ದರಿಂದ ಈ ಬಿ ಒಂದು ರಿಜಿಸ್ಟರ್ ಜೋಡಿಯಾಗಿರುತ್ತದೆ ಇದು ಬಿ ಮತ್ತು ಸಿ ರೆಜಿಸ್ಟರ್ ಗಳನ್ನು ಒಳಗೊಂಡಿರುತ್ತದೆ ಇಂಟೆಲ್ ಕನ್ವೆನ್ಷನ್ ಹೈಯರ್ ಆರ್ಡರ್ ಬೈಟ್ ಉನ್ನತ ಆದೇಶದ ವಿಳಾಸಕ್ಕೆ ಹೋಗುತ್ತದೆ ಆದ್ದರಿಂದ ಬಿ ಮೌಲ್ಯವು ಇಲ್ಲಿಗೆ ಬರಲಿದೆ ಮತ್ತು ಇದು ಸಿ ಮೌಲ್ಯವಾಗಿರುತ್ತದೆ ನಾನು ಹೊಸ ರೇಖಾಚಿತ್ರವನ್ನು ಬಿಡಿಸಲು ಪ್ರಯತ್ನಿಸಿದರೆ ಇದು ಸ್ಟ್ಯಾಕ್ ಆಗಿದ್ದರೆ ಇದು ಪುಶ್ ಬಿ ಆದ್ದರಿಂದ ಈ ಹಿಂದೆ ಸ್ಟ್ಯಾಕ್ ಪಾಯಿಂಟರ್ ಇಲ್ಲಿದ್ದರೆ ಬಿ ಮೌಲ್ಯವು ಇಲ್ಲಿಗೆ ಬರಲಿದೆ ಮತ್ತು ಸಿ ಮೌಲ್ಯವು ಹಿಂದಿನ ಸ್ಥಳಕ್ಕೆ ಬರಲಿದೆ ಹಾಗಿದ್ದರೆ ಈ ಮೌಲ್ಯವು ಈಗ ಮೆಮೊರಿ ಸ್ಥಳ 1000 ಆಗಿದೆ ಆದ್ದರಿಂದ ಇದು 999 ಆಗಿದೆ ಮತ್ತು ಇದು 998 ಲೋವರ್ ಆರ್ಡರ್ ಬಿ ಸಿ ಯು ಲೋವರ್ ಆರ್ಡರ್ ಬೈಟ್ ಆಗಿದೆ ಆದ್ದರಿಂದ ಇದು ಕೆಳ ಕ್ರಮಾಂಕದ ವಿಳಾಸ ಸ್ಥಳ 998 ಗೆ ಹೋಗುತ್ತದೆ ಮತ್ತು ಬಿ ಹೈಯರ್ ಆರ್ಡರ್ ಬೈಟ್ ಆಗಿರುತ್ತದೆ ಮತ್ತು ಇದು 999 ರ ಉನ್ನತ ಆದೇಶದ ವಿಳಾಸಕ್ಕೆ ಹೋಗುತ್ತದೆ ಆದ್ದರಿಂದ ಈ ರೀತಿಯಾಗಿ ಪುಶ್ ಸೂಚನೆಯನ್ನು ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಸ್ಟ್ಯಾಕ್ ಪಾಯಿಂಟರ್ ಮೌಲ್ಯ ಎಸ್ ಪಿ ಹೊಸ ಮೌಲ್ಯವು 998 ಆಗುತ್ತದೆ ಅಂತೆಯೇ ಪಾಪ್ ಸೂಚನೆಯು ವಿರುದ್ಧವಾಗಿ ಕೆಲಸ ಮಾಡುತ್ತದೆ ಆದ್ದರಿಂದ ನೀವು ಈ ಕಾನ್ಫಿಗರೇಶನ್ ನಲ್ಲಿ ಪಾಪ್ ಬಿ ಅನ್ನು ಕಾರ್ಯಗತಗೊಳಿಸುತ್ತಿದ್ದರೆ ಮೊದಲು ಸ್ಟ್ಯಾಕ್ ಪಾಯಿಂಟರ್ ನಿಂದ ಸೂಚಿಸಲಾದ ಈ ಸ್ಥಳ 998 ರ ವಿಷಯವನ್ನು ಸಿ ರಿಜಿಸ್ಟರ್ ಗೆ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಈ ಮೌಲ್ಯವು ಸಿ ರಿಜಿಸ್ಟರ್ ಗೆ ಹೋಗುತ್ತದೆ ಮತ್ತು ಸ್ಟ್ಯಾಕ್ ಪಾಯಿಂಟರ್ ಮೌಲ್ಯವನ್ನು 999 ಕ್ಕೆ ಹೆಚ್ಚಿಸಲಾಗುವುದು ಮತ್ತು ನಂತರ ಇದರ ವಿಷಯವು ಬಿ ರಿಜಿಸ್ಟರ್ ಗೆ ಬರುತ್ತದೆ ಮತ್ತು ಸ್ಟ್ಯಾಕ್ ಪಾಯಿಂಟರ್ ಮೌಲ್ಯವನ್ನು 2000 ಕ್ಕೆ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು 2 ಉನ್ನತ ನಮೂದು ಮಾಡಿದ ಮೌಲ್ಯಗಳನ್ನು ಸ್ಟ್ಯಾಕ್ನಿಂದ ಹೊರತೆಗೆಯಲಾಗುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ಈ ಪುಶ್ ಮತ್ತು ಪಾಪ್ ಸೂಚನೆಗಳನ್ನು ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ನಾವು ಬಿ ಸಿ ಡಿ ಈ ಮತ್ತು ಹೆಚ್ ಎಲ್ ರಿಜಿಸ್ಟರ್ ಜೋಡಿ ಅನ್ನು ಪಡೆದುಕೊಂಡಿದ್ದೇವೆ ಅಲ್ಲದೆ ಈ ಅಕ್ಕ್ಯುಮ್ಯುಲೇಟರ್ ನೊಂದಿಗೆ ಫ್ಲಾಗ್ ರಿಜಿಸ್ಟರ್ ಅನ್ನು ಸೇರಿಸಲಾಗುತ್ತದೆ ಮತ್ತು ಈ ಸಂಪೂರ್ಣ ವಿಷಯಕ್ಕೆ ಪ್ರೊಸೆಸರ್ ಸ್ಟೇಟಸ್ ವರ್ಲ್ಡ್ ಅಥವಾ ಪಿಎಸ್ಡಬ್ಲ್ಯೂ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅದು ಅಕ್ಕ್ಯುಮ್ಯುಲೇಟರ್ ಮತ್ತು ಫ್ಲಾಗ್ ರಿಜಿಸ್ಟರ್ ಅನ್ನು ಒಳಗೊಂಡಿದೆ ಆದ್ದರಿಂದ ಮುಂದೆ ನಾವು ಸಬ್ರುಟೀನ್ ರಚನೆಯನ್ನು ಪರಿಶೀಲಿಸುತ್ತೇವೆ ಮತ್ತು ಇದು ಸಬ್ರುಟೀನ್ ರಚನೆಯಾಗಿದ್ದರೆ ಏನಾಗುತ್ತದೆ ಎಂದರೆ ಇದು ಹಲವಾರು ಬಾರಿ ಅಗತ್ಯವಿರುವ ಪ್ರೋಗ್ರಾಂ ನ ಒಂದು ಭಾಗ ನಾವು ಕೊನೆಯ ತರಗತಿಯಲ್ಲಿ ಚರ್ಚಿಸಿದಂತೆ ನಾನು ಒಂದು ಪ್ರೋಗ್ರಾಂ ಅನ್ನು ಹೊಂದಿರಬಹುದು ಅಲ್ಲಿ ನಿರ್ದಿಷ್ಟ ಕಾರ್ಯವು ಪ್ರೋಗ್ರಾಂ ನಲ್ಲಿ ವರ್ಗಮೂಲದ ಲೆಕ್ಕಾಚಾರದ ಕಾರ್ಯವು ಹಲವಾರು ಬಾರಿ ಅಗತ್ಯವಿದೆ ಎಂದು ಹೇಳುತ್ತದೆ ಕೋಡ್ ಅನ್ನು ಹಲವಾರು ಬಾರಿ ಪುನರಾವರ್ತಿಸುವ ಸಂಕೇತವನ್ನು ಹಾಕುವ ಬದಲು ಆದ್ದರಿಂದ ನಾವು ಅದನ್ನು ಒಮ್ಮೆ ಮಾತ್ರ ಬರೆಯಬಹುದು ಎಂದು ಹೇಳಬಹುದು ಆದ್ದರಿಂದ ನಾವು ಈ ವರ್ಗಮೂಲ ಕಂಡುಹಿಡಿಯುವ ಸಬ್ರುಟೀನ್ ಅನ್ನು ಇಲ್ಲಿ ಬರೆಯುತ್ತೇವೆ ಮತ್ತು ನಮಗೆ ಇದರ ಅಗತ್ಯವಿರುವಲ್ಲೆಲ್ಲಾ ನಾವು ಅದನ್ನು ಆ ಬಿಂದುಗಳಿಂದ ಕರೆಯುತ್ತೇವೆ ಆದ್ದರಿಂದ ನೀವು ಸಬ್ರುಟೀನ್ ಅನ್ನು ಕರೆಯುವ ಸೂಚನಾ ಕರೆ ಇದೆ ಮತ್ತು ಆ ಸ್ಥಾನದಲ್ಲಿ ಕರೆ ಮಾಡುವ ಮೂಲಕ ಸಬ್ರುಟೀನ್ ಅನ್ನು ಕಾರ್ಯಗತಗೊಳಿಸಲಾಗುತ್ತದೆ ಒಂದು ವಿಶಿಷ್ಟ ಉದಾಹರಣೆ ಈ ರೀತಿಯಾಗಿರಬಹುದು ನಮಗೆ ಪ್ರೋಗ್ರಾಂ ಸಿಕ್ಕಿದೆ ಎಂದು ಭಾವಿಸೋಣ ಬಿಮತ್ತು ಸಿ ರೆಜಿಸ್ಟರ್ ಗಳ ಗರಿಷ್ಠತೆಯನ್ನು ಕಂಡುಕೊಳ್ಳುವ ಒಂದು ಕಾರ್ಯ ಅಥವಾ ಸಬ್ರುಟೀನ್ ಅನ್ನು ಪಡೆದುಕೊಂಡಿದ್ದೇವೆ ಮತ್ತು ಗರಿಷ್ಠ ಮೌಲ್ಯವನ್ನು ಎ ನಲ್ಲಿ ಇಡುತ್ತೇವೆ ಆದ್ದರಿಂದ ನಾನು ಈ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ಬರೆಯಲು ಬಯಸಿದರೆ ನಾನು ಇದನ್ನು ಈ ರೀತಿ ಮಾಡಬಹುದು ಮೂವ್ ಎ ಬಿ MOV A B ಎಂದು ಹೇಳಿ ನಂತರ ಸಿ ಯೊಂದಿಗೆ ಹೋಲಿಕೆ ಮಾಡುವುಧು ಆದ್ದರಿಂದ ನಾನು ಬಿ ರಿಜಿಸ್ಟರ್ ನ ವಿಷಯವನ್ನು ಎ ಗೆ ಪಡೆದುಕೊಂಡಿದ್ದೇನೆ ಮತ್ತು ಅದನ್ನು ಸಿಯೊಂದಿಗೆ ಹೋಲಿಸಲಾಗುತ್ತದೆ ಆದ್ದರಿಂದ ಬಿ ಈಗಾಗಲೇ ದೊಡ್ಡದಾಗಿದ್ದರೆ ಮತ್ತು ಅಕ್ಕ್ಯುಮ್ಯುಲೇಟರ್ ಸಿ ಗಿಂತ ಚಿಕ್ಕದಾಗಿದ್ದರೆ ಅಂದರೆ ಸಿ ದೊಡ್ಡದಾಗಿದ್ದರೆ ಕ್ಯಾರಿ ಫ್ಲಾಗ್ ಅನ್ನು ಉಳಿಸಲಾಗುತ್ತದೆ ಆದ್ದರಿಂದ ಯಾವುದೇ ಕ್ಯಾರಿ ಇಲ್ಲದಿದ್ದಲ್ಲಿ ಜಂಪ್ ಆನ್ ನೋ ಕ್ಯಾರಿ ಅಂದರೆ ಅದು ಒಂದು ಎಲ್1 ಇಲ್ಲದಿದ್ದರೆ ಬಿ ಯು ಗರಿಷ್ಠ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಜಂಪ್ ಆನ್ ನೋ ಕ್ಯಾರಿ ಅಂದರೆ ಬಿ ಯು ಸಿ ಗಿಂತ ದೊಡ್ಡದಾಗಿದೆ ಆದ್ದರಿಂದ ಕ್ಯಾರಿ ಇದ್ದ ಸಂದರ್ಭದಲ್ಲಿ ಸಿ ಯು ಬಿ ಗಿಂತ ದೊಡ್ಡದಾಗಿರುತ್ತದೆ ಆ ಸಂದರ್ಭದಲ್ಲಿ ನಾನು ಸಿ ರಿಜಿಸ್ಟರ್ ನ ವಿಷಯವನ್ನು ಎಂಒವಿ ಎ ಸಿMOV AC ಆಗಿ ಸರಿಸಬೇಕು ಮತ್ತು ನಂತರ ಇಲ್ಲಿ ನನ್ನ ಮಟ್ಟ ಎಲ್ 1 ಇದೆ ಮತ್ತು ಆರ್ ಇ ಟಿ ಸಬ್ರುಟೀನ್ ಸೂಚನೆ ಮೂಲಕ ನಾನು ಹಿಂತಿರುಗಬಹುಧು ಆದ್ದರಿಂದ ನಾವು ಇದನ್ನು ಈ ಸಬ್ರುಟೀನ್ ಅನ್ನು ಮ್ಯಾಕ್ಸ್ ಎಂದು ಕರೆಯೋಣ ಈಗ ಈ ಸಬ್ರುಟೀನ್ ನಾವು 2 ಸಂಖ್ಯೆಗಳ ಗರಿಷ್ಠತೆಯನ್ನು ಕಂಡುಹಿಡಿಯಲು ಇದನ್ನು ಬಳಸಬಹುದು ಆದ್ದರಿಂದ ನಾನು ಮೆಮೊರಿ ಸ್ಥಳ 2000 ರ ವಿಷಯಗಳನ್ನು 2001 ರ ವಿಷಯಗಳೊಂದಿಗೆ ಹೋಲಿಸಲು ಬಯಸುತ್ತೇನೆ ಎಂದು ಭಾವಿಸೋಣ ಈ 2 ಮೆಮೊರಿ ಸ್ಥಳಗಳ ವಿಷಯಗಳನ್ನು ಹೋಲಿಸಲು ನಾವು ಬಯಸುತ್ತೇವೆ ಮತ್ತು ದೊಡ್ಡದನ್ನು ದೊಡ್ಡ ಮೌಲ್ಯವನ್ನು 2002 ರಲ್ಲಿ ಸಂಗ್ರಹಿಸಲು ನಾನು ಬಯಸುತ್ತೇನೆ ಆದ್ದರಿಂದ ಈ ಪ್ರೋಗ್ರಾಂ ನಾವು ಬರೆಯಲು ಬಯಸುತ್ತೇವೆ ಇದನ್ನು ಈ ರೀತಿ ಮಾಡಬಹುದು ಮೊದಲು ನಾವು ಎಲ್ಎಕ್ಸ್ಐ ಎಚ್ ೨೦೦೦LXI H2000 ನಾನು ಪಡೆಯುವ ಮೊದಲ ಮೌಲ್ಯ ಬಿ ರಿಜಿಸ್ಟರ್ ನಲ್ಲಿ ಬಿ ಅಲ್ಪವಿರಾಮ ಎಂ ನಂತರ ಐಎನ್ಎಕ್ಸ್ ಎಚ್ ಎಂಒವಿ ಸಿ ಎಂINX H MOV C M ಮತ್ತು ನಂತರ ನಾನು ಈ ಸಬ್ರುಟೀನ್ ಅನ್ನು ಕರೆಯುತ್ತೇನೆ ಆದ್ದರಿಂದ ನಾನು ಈ ಸಬ್ರುಟೀನ್ ಅನ್ನು ಕಾಲ್ ಮ್ಯಾಕ್ಸ್ ಎಂಬ ಕರೆ ಸೂಚನೆಯ ಮೂಲಕ ಕರೆಯಬಹುದು ಮತ್ತು ಈ ಕರೆಯ ಕೊನೆಯಲ್ಲಿ ಎ ರಿಜಿಸ್ಟರ್ ಗರಿಷ್ಠ ಮೌಲ್ಯವನ್ನು ಹೊಂದಿರುತ್ತದೆ ಎಂದು ನಮಗೆ ತಿಳಿದಿದೆ ಈಗ ನಾನು 2002 ರಲ್ಲಿ ಮೌಲ್ಯವನ್ನು ಉಳಿಸಬಹುದು ಆದ್ದರಿಂದ ನಾನು ಇನ್ನೊಂದು ಐಎನ್ಎಕ್ಸ್ ಎಚ್ ಅನ್ನು ಮತ್ತು ನಂತರ ನಾನು ಎಂಒವಿ ಎಂ ಎMOV MA ಎಂದು ಹೇಳಬಹುದು ಆದ್ದರಿಂದ ಈ ಮೂಲಕ ನಾನು 2 ಸಂಖ್ಯೆಗಳಲ್ಲಿ ದೊಡ್ಡದನ್ನು 2003 ರ ಸ್ಥಳಕ್ಕೆ ಉಳಿಸಬಹುದು ಈ ರೀತಿಯಾಗಿ ನಾನು ಸಬ್ರೂಟೀನ್ ಗಳನ್ನು ಬರೆಯಬಹುದು ನಾನು ಸಬ್ರುಟೀನ್ ನ ಒಂದು ಭಾಗವನ್ನು ಬರೆದಿದ್ದೇನೆ ಇದನ್ನು ಪ್ರೋಗ್ರಾಂನಲ್ಲಿ ಎಲ್ಲಿಯಾದರೂ ಇರಿಸಬಹುದು ಆದ್ದರಿಂದ ಆದರ್ಶಪ್ರಾಯವಾಗಿ ನಾವು ಅದನ್ನು ಮುಖ್ಯ ಕಾರ್ಯಕ್ರಮದ ಕೆಳಭಾಗದಲ್ಲಿ ಇಡುತ್ತೇವೆ ಇದು ಮುಖ್ಯ ಪ್ರೋಗ್ರಾಮ್ ಆಗಿದ್ದರೆ ಅದರ ಕೆಳಭಾಗದಲ್ಲಿ ನಾವು ಸಬ್ರೂಟೀನ್ ಅನ್ನು ಹಾಕುತ್ತೇವೆ ಆದರೆ ಅದನ್ನು ಎಲ್ಲಿ ಬೇಕಾದರೂ ಹಾಕಬಹುದು ಏನು ತೊಂದರೆ ಇಲ್ಲ ಆದ್ದರಿಂದ ನಾವು ಹಿಂತಿರುಗಿ ಸಬ್ರುಟೀನ್ ಮತ್ತು ಎಲ್ಲದರ ಬಗ್ಗೆ ಚರ್ಚಿಸುತ್ತೇವೆ ಆದ್ದರಿಂದ ಸಬ್ರುಟೀನ್ ಇದು ಸೂಚನೆಯ ಒಂದು ಗುಂಪಾಗಿದ್ದು ಅದನ್ನು ಪ್ರೋಗ್ರಾಂನ ವಿವಿಧ ಸ್ಥಳಗಳಲ್ಲಿ ಪದೇ ಪದೇ ಬಳಸಲಾಗುತ್ತದೆ ಆದ್ದರಿಂದ ಒಂದೇ ಹೇಳಿಕೆಯನ್ನು ಒಂದೇ ಸೂಚನೆಗಳನ್ನು ಹಲವಾರು ಬಾರಿ ಪುನರಾವರ್ತಿಸುವ ಬದಲು ಅವುಗಳನ್ನು ಒಮ್ಮೆ ಮಾತ್ರ ಹಾಕಲಾಗುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ಅದು ಸ್ಥಳಾವಕಾಶದ ಅಗತ್ಯದಲ್ಲಿ ಉಳಿಸುತ್ತದೆ ಆದ್ದರಿಂದ ಒಟ್ಟು ಪ್ರೋಗ್ರಾಂ ಗಾತ್ರವನ್ನು ಕಡಿಮೆ ಮಾಡಲಾಗುತ್ತದೆ ಆದರೆ ಈ ಕಾರ್ಯವನ್ನು ಅನುಷ್ಠಾನ ಮಾಡುವ ಸಮಯ ಹೆಚ್ಚು ಇರುತ್ತದೆ ಏಕೆಂದರೆ ನೀವು ಸಬ್ರೂಟೀನ್ ಅನ್ನು ಕಾರ್ಯಗತಗೊಳಿಸಲು ಹೋದಾಗಲೆಲ್ಲಾ ಅಥವಾ ನೀವು ಸಬ್ರೂಟೀನ್ ನಿಂದ ಹಿಂತಿರುಗುತ್ತಿರುವಾಗ ರಿಟರ್ನ್ ವಿಳಾಸವನ್ನು ಸ್ಟ್ಯಾಕ್ಗೆ ಉಳಿಸಬೇಕಾಗುತ್ತದೆ ರಿಟರ್ನ್ ವಿಳಾಸವನ್ನು ಸ್ಟ್ಯಾಕ್ ನಿಂದ ಬೇರ್ಪಡಿಸಬೇಕು ಆದ್ದರಿಂದ ಆ ರೀತಿಯಲ್ಲಿ ಕಾರ್ಯವನ್ನು ಅನುಷ್ಠಾನ ಮಾಡುವ ಸಮಯ ಹೆಚ್ಚಾಗುತ್ತದೆ ಆದರೆ ಪ್ರೋಗ್ರಾಂ ನ ಗಾತ್ರವು ಪ್ರೋಗ್ರಾಂನ ಓದುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಅಸೆಂಬ್ಲಿ ಭಾಷಾ ಪ್ರೋಗ್ರಾಂ ನಲ್ಲಿ ಸಬ್ರುಟೀನ್ ಪ್ರೋಗ್ರಾಂ ಎಲ್ಲಿಯಾದರೂ ಇರಬಹುದು ಆದರೆ ಮುಖ್ಯ ಕಾರ್ಯಕ್ರಮದ ಕೊನೆಯಲ್ಲಿ ಇಡುವುದು ವಾಡಿಕೆ ಆದ್ದರಿಂದ ಮುಂದೆ ನಾವು 8085 ರಲ್ಲಿ ಕೆಲವು ಸಬ್ರೂಟೀನ್ಗಳನ್ನು ನೋಡುತ್ತೇವೆ 8085 ರಲ್ಲಿ 8085 ಸಬ್ರೂಟೀನ್ ಗಳೊಂದಿಗೆ ವ್ಯವಹರಿಸುವ 2 ಸೂಚನೆಗಳಿವೆ ಒಂದು ಕರೆ ಸೂಚನೆ ಅಥವಾ ಕಾಲ್ ಇನ್ಸ್ಟ್ರಕ್ಷನ್ ಆಗಿದೆ ನಿರ್ದಿಷ್ಟ ಸಬ್ರೂಟೀನ್ ಅನ್ನು ಕರೆಯಲು ಈ ಕರೆ ಸೂಚನೆಯನ್ನು ಬಳಸಲಾಗುತ್ತದೆ ಆದ್ದರಿಂದ ಪ್ರೋಗ್ರಾಂ ಅನುಷ್ಠಾನವನ್ನು ಮರುನಿರ್ದೇಶಿಸಿ ಸಬ್ರೂಟೀನ್ ಪಡೆಯಲು ಯತ್ನಿಸುತ್ತೆವೆ ಮತ್ತು ಅದು ಹೇಗೆ ಸಂಭವಿಸುತ್ತದೆ ಎಂದರೆ ಪ್ರೋಗ್ರಾಂ ಕೌಂಟರ್ ಮೌಲ್ಯವನ್ನು ಈ ಸಬ್ರೂಟೀನ್ ನ ವಿಳಾಸದೊಂದಿಗೆ ಲೋಡ್ ಮಾಡಲಾಗುತ್ತದೆ ಮತ್ತು ಆ ರೀತಿಯಲ್ಲಿ ಮುಂದಿನ ಸೂಚನೆಯನ್ನು ನಿರ್ದಿಷ್ಟ ವಿಳಾಸದಿಂದ ಪಡೆಯಲಾಗುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ಕಾಲ್ ಮತ್ತು ಈ ರಿಟರ್ನ್ ಸೂಚನೆಯು ಅನುಷ್ಠಾನಕ್ಕೆ ಬರುತ್ತದೆ ಸಬ್ರೂಟೀನ್ ನಿಂದ ಹಿಂತಿರುಗಲು ರಿಟರ್ನ್ ಸೂಚನೆಯನ್ನು ಬಳಸಲಾಗುತ್ತದೆ ಸಬ್ರೂಟೀನ್ ರಿಟರ್ನ್ ಅಥವಾ ಆರ್ ಇ ಟಿ ಯೊಂದಿಗೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಈ ಆರ್ ಇ ಟಿ ಸೂಚನೆಯನ್ನು ಪಡೆಯಲು ಪ್ರೊಸೆಸರ್ ಸ್ಟ್ಯಾಕ್ ನಿಂದ 2 ಉನ್ನತ ನಮೂದುಗಳನ್ನು ಪಾಪ್ ಮಾಡುತ್ತದೆ ಮತ್ತು ಅದು ಆ ಮೌಲ್ಯಗಳನ್ನು ಪಿಸಿ ಲೊ ಗೆ ಮತ್ತು ಪಿ ಸಿ ಹೈ ಗೆ ಆ ಎರಡು ರೆಜಿಸ್ಟರ್ ಗಳಿಂದ ಆ 2 ಸ್ಥಳಗಳಿಗೆ ಹಾಕುತ್ತದೆ ಆದ್ದರಿಂದ ಪಿಸಿ ಈಗ ರಿಟರ್ನ್ ವಿಳಾಸವನ್ನು ಹೊಂದಿರುತ್ತದೆ ಆದ್ದರಿಂದ ಅದು ಕರೆಗೆ ಹೋಗುವಾಗ ಇದು ಪ್ರೊಸೆಸರ್ ನ ಜವಾಬ್ದಾರಿಯಾಗುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಸಬ್ರೂಟೀನ್ ಅನ್ನು ಪ್ರಾರಂಭಿಸುವ ಮೊದಲು ಅದು ಸೂಚನೆಯನ್ನು ಉಳಿಸಬೇಕು ಮತ್ತು ಕರೆ ಸೂಚನೆಯ ನಂತರ ಸೂಚನೆಯ ವಿಳಾಸವನ್ನು ಉಳಿಸಬೇಕು ಈ ಸಂದರ್ಭದಲ್ಲಿ ಅದು ಸೂಕ್ತವಾದ ವಿಳಾಸಕ್ಕೆ ಹಿಂತಿರುಗಬಹುದು ಈ ಕಾಲ್ ಇನ್ಸ್ಟ್ರಕ್ಷನ್ ನ ರಚನೆಯು ಈ ರೀತಿಯಿರುತ್ತದೆ ಅಂದರೆ ಕಾಲ್ ನಂತರದಲ್ಲಿ 16 ಬಿಟ್ ವಿಳಾಸವನ್ನು ಹೊಂದಿರುತ್ತದೆ ಆದ್ದರಿಂದ ಅದು ಏನು ಮಾಡುತ್ತದೆ ಎಂದರೆ ತಕ್ಷಣವೇ ಸೂಚನೆಯ ವಿಳಾಸವನ್ನು ಸ್ಟ್ಯಾಕ್ ಗೆ ಕರೆ ಮಾಡಿ ತದನಂತರ ಪ್ರೋಗ್ರಾಂ ಕೌಂಟರ್ ಮೌಲ್ಯವನ್ನು 4000 ನೊಂದಿಗೆ ಲೋಡ್ ಮಾಡಲಾಗುತ್ತದೆ ಆದ್ದರಿಂದ ಇದು ಕರೆ ಸೂಚನೆ ಅಂದುಕೊಂಡರೆ ಮತ್ತು ಇದು ಸ್ಥಳ 1000 ಎಂದು ಹೇಳುತ್ತದೆ ಮತ್ತು ಈ ಕರೆ ಸೂಚನೆಯ ಗಾತ್ರವನ್ನು 3 ಬೈಟ್ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು 1 ಬೈಟ್ ಆಪ್ಕೋಡ್ ಕರೆಗಾಗಿ ಎರಡನೇ ಬೈಟ್ 4 0 ಮೂರನೇ ಬೈಟ್ 00 ಆಗಿರುತ್ತದೆ ಆದ್ದರಿಂದ ಇದು 3 ಬೈಟ್ ಸೂಚನೆಯಾಗಿದೆ ಆದ್ದರಿಂದ ನನ್ನ ಮುಂದಿನ ಸೂಚನೆಯು 1003 ನೇ ಸ್ಥಾನದಲ್ಲಿದೆ ಇದು ನನ್ನ ಮುಂದಿನ ಸೂಚನೆಯಾಗಿದೆ ಆದ್ದರಿಂದ ಸಿಸ್ಟಮ್ ಏನು ಮಾಡುತ್ತದೆ ಎಂದರೆ ಅದು ಈ ಮೌಲ್ಯವನ್ನು 1003 ಅನ್ನು ಸ್ಟ್ಯಾಕ್ ನಲ್ಲಿ ಸಂಗ್ರಹಿಸುತ್ತದೆ ಆದ್ದರಿಂದ ಇದು ಈ 1 0 ಮತ್ತು 0 3 ಈ 2 ಬೈಟ್ ಗಳನ್ನು ಸ್ಟ್ಯಾಕ್ ಗೆ ತಳ್ಳುತ್ತದೆ ಇದು ಪ್ರಸ್ತುತ ಪ್ರೋಗ್ರಾಂ ಕೌಂಟರ್ ಮೌಲ್ಯವಾಗಿದೆ ತದನಂತರ ಪ್ರೋಗ್ರಾಂ ಕೌಂಟರ್ ಅನ್ನು ಈ ಮೌಲ್ಯ 4000 ನೊಂದಿಗೆ ಮಾತ್ರ ಲೋಡ್ ಮಾಡಲಾಗುತ್ತದೆ ಆದ್ದರಿಂದ ನನ್ನ ರಿಟರ್ನ್ ವಿಳಾಸವನ್ನು ಸ್ಟ್ಯಾಕ್ ನಲ್ಲಿ ಉಳಿಸಲಾಗಿದೆ ಮತ್ತು ಈಗ ನಾವು ಮಾತನಾಡುತ್ತಿರುವ ಸಬ್ರೂಟೀನ್ ಕಾರ್ಯಗತಗೊಳಿಸುವಿಕೆಯನ್ನು ಪ್ರಾರಂಭಿಸಲು ನಾನು ಸಿದ್ಧನಿದ್ದೇನೆ ಆದ್ದರಿಂದ ನಾವು ಅದನ್ನು ಮಾಡಬಹುದು ಆದ್ದರಿಂದ ಮುಂದೆ ನಾವು ಈ ರಿಟರ್ನ್ ಸೂಚನೆಯನ್ನು ಹೇಗೆ ಕಾರ್ಯಗತಗೊಳಿಸುತ್ತೇವೆ ಎಂದು ನೋಡುತ್ತೇವೆ ಆದ್ದರಿಂದ ಇದು ರಿಟರ್ನ್ ವಿಳಾಸದ ವಿಷಯವನ್ನು ಸ್ಟ್ಯಾಕ್ನಿಂದ ಹಿಂಪಡೆಯುತ್ತದೆ ಹಿಂದಿನ ಉದಾಹರಣೆಯಲ್ಲಿ 1003 ಸ್ಟ್ಯಾಕ್ ನ ಮೇಲ್ಭಾಗದಲ್ಲಿದೆ ಆದ್ದರಿಂದ ಈ ಕಾರ್ಯವಿಧಾನವು ಪೂರ್ಣಗೊಂಡಾಗ ಈ 1 0 ಅನ್ನು ಪಿಸಿ ಹೈ ಹೈಯರ್ ಆರ್ಡರ್ 16 ಬಿಟ್ ಗಳಲ್ಲಿ ಇರಿಸಲಾಗುತ್ತದೆ ಮತ್ತು 0 3 ಅನ್ನು ಲೋವರ್ ಆರ್ಡರ್ 16 ಬಿಟ್ ಗಳಲ್ಲಿ ಇಡಲಾಗುತ್ತದೆ ಆದ್ದರಿಂದ ಅದು 2 ಉನ್ನತ ಸ್ಟ್ಯಾಕ್ ನಮೂದುಗಳನ್ನು ಪಾಪ್ ಮಾಡುತ್ತದೆ ಮತ್ತು ಅವುಗಳನ್ನು ಪ್ರೋಗ್ರಾಂ ಕೌಂಟರ್ ನಲ್ಲಿ ಇರಿಸಲಾಗುತ್ತದೆ ಇದರಿಂದ ನಿಮ್ಮ ಪ್ರೋಗ್ರಾಂನ ಅನುಷ್ಠಾನವು 1003 ಸ್ಥಳದಿಂದ ಪುನರಾರಂಭವಾಗುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ಕಾಲ್ ಮತ್ತು ರಿಟರ್ನ್ ಸೂಚನೆಯು ಬಳಕೆಯಾಗಿದೆ ಸ್ಟ್ಯಾಕ್ ಪಾಯಿಂಟರ್ ಸೂಚಿಸುವ ಮೊದಲು ಅಥವಾ ನಂತರದ 2 ಮೆಮೊರಿ ಸ್ಥಳಗಳಲ್ಲಿ ಈ ಕಾಲ್ ಇನ್ಸ್ಟ್ರಕ್ಷನ್ ರಿಟರ್ನ್ ವಿಳಾಸವನ್ನು ಹಾಕುತ್ತದೆ ಆದ್ದರಿಂದ ಸ್ವಲ್ಪ ಸಮಯದ ಹಿಂದೆ ನಾನು ಪ್ರೋಗ್ರಾಂ ನ ನಿಜವಾದ ಕೋಡ್ ಅನ್ನು ಪ್ರಾರಂಭಿಸುವ ಮೊದಲು ಹೇಳಿದಂತೆ ನಾವು ಈ ಸ್ಟ್ಯಾಕ್ ಪಾಯಿಂಟರ್ ಅನ್ನು ಕೆಲವು ಸರಿಯಾದ ಮೌಲ್ಯಗಳಿಗೆ ಹೊಂದಿಸಬೇಕಾದರೆ ಮೊದಲು ನಾವು ಮೌಲ್ಯವನ್ನು ಉಳಿಸಬೇಕು ಆದ್ದರಿಂದ ಅದನ್ನು ಮಾಡದಿದ್ದರೆ ಮತ್ತು ನಿಮ್ಮ ಪ್ರೋಗ್ರಾಂ ಕಾಲ್ ಇನ್ಸ್ಟ್ರಕ್ಷನ್ ಅನ್ನು ಬಳಸಿದರೆ ಅದು ಆ ರಿಟರ್ನ್ ವಿಳಾಸಗಳನ್ನು ಸ್ಟ್ಯಾಕ್ ಪಾಯಿಂಟರ್ ಸೂಚಿಸಿದ ಯಾವುದೇ ಸ್ಥಳಕ್ಕೆ ಇರಿಸುತ್ತದೆ ಮತ್ತು ದುರದೃಷ್ಟವಶಾತ್ ಕೆಲವು ಮಾನ್ಯ ಪ್ರೋಗ್ರಾಂ ಸ್ಟೇಟ್ಮೆಂಟ್ ಪ್ರೋಗ್ರಾಂ ಬೈಟ್ ಗಳಿಗೆ ಸೂಚಿಸಿದರೆ ಆದ್ದರಿಂದ ಅದು ಕೂಡ ತಿದ್ದಿ ಬರೆಯಲ್ಪಡುತ್ತದೆ ಇದು ಕಷ್ಟಕ್ಕೆ ಈಡು ಮಾಡುತ್ತದೆ ಇನ್ನೊಂದು ತುದಿಯಲ್ಲಿ ಈ ರಿಟರ್ನ್ ಸೂಚನೆ ಅದು ಎರಡು ಉನ್ನತ ಮೆಮೊರಿ ಸ್ಥಳಗಳನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ನೈಸರ್ಗಿಕವಾಗಿ ಸಬ್ರುಟೀನ್ ನಲ್ಲಿದ್ದರೆ ನೀವು ಸಾಕಷ್ಟು ಜಾಗರೂಕರಾಗಿರದಿದ್ದರೆ ಮತ್ತು ಸಬ್ರೂಟೀನ್ ಒಳಗೆ ಸ್ಟ್ಯಾಕ್ ಪಾಯಿಂಟರ್ ರಿಜಿಸ್ಟರ್ ಅನ್ನು ಮಾರ್ಪಡಿಸಿದರೆ ಅದು ಸಬ್ರೂಟೀನ್ ನಿಂದ ಹಿಂತಿರುಗುವಾಗ ಹಾನಿಯನ್ನುಂಟುಮಾಡುತ್ತದೆ ಆದ್ದರಿಂದ ಸ್ಟ್ಯಾಕ್ ಪಾಯಿಂಟರ್ ಮೌಲ್ಯ ಏನೇ ಇರಲಿ ಪ್ರೊಸೆಸರ್ ಉನ್ನತ 2 ಹೆಚ್ಚಿನ ಸ್ಥಳಗಳನ್ನು ಪ್ರವೇಶಿಸುತ್ತದೆ ಮತ್ತು ಅವುಗಳನ್ನು ಪಿಸಿ ಗೆ ಹಾಕುತ್ತದೆ ಆದ್ದರಿಂದ ಸ್ಟ್ಯಾಕ್ ಪಾಯಿಂಟರ್ ಸರಿಯಾಗಿಲ್ಲದಿದ್ದರೆ ಪಿಸಿ ಕೆಲವು ಅನಗತ್ಯ ಮೌಲ್ಯವನ್ನು ಪಡೆಯಬಹುದು ಮತ್ತು ನಿಮ್ಮ ಪ್ರೋಗ್ರಾಂ ನಿಜವಾಗಿಯೂ ನೀವು ಬಯಸಿದ ಸ್ಥಳಕ್ಕೆ ಮರಳುವ ಬದಲು ಇದು ಕೆಲವು ಅನಿಯಂತ್ರಿತ ಸ್ಥಳಕ್ಕೆ ಹಿಂತಿರುಗಬಹುದು ಅದು ಅದೇ ಪ್ರೋಗ್ರಾಂನಲ್ಲಿ ಇರಬಹುದು ಅಥವಾ ಅದು ಮೆಮೊರಿ ಯೊಳಗೆ ಕೆಲವು ಅನಿಯಂತ್ರಿತ ಸ್ಥಳವಾಗಿರಬಹುದು ಆದ್ದರಿಂದ ಅದು ಅಲ್ಲಿಗೆ ಮರಳುತ್ತದೆ ಆದ್ದರಿಂದ ಕಾರ್ಯವಿಧಾನದ ಒಳಗೆ ಈ ಸ್ಟ್ಯಾಕ್ ಪಾಯಿಂಟರ್ ರಿಜಿಸ್ಟರ್ ಅನ್ನು ನಿರ್ವಹಿಸುವಾಗ ನಾವು ಜಾಗರೂಕರಾಗಿರಬೇಕು ಆದ್ದರಿಂದ ರಿಟರ್ನ್ ಸೂಚನೆಯ ಮೊದಲು ಸ್ಟ್ಯಾಕ್ ಪಾಯಿಂಟರ್ ಮೌಲ್ಯವನ್ನು ಪುನಃಸ್ಥಾಪಿಸಲಾಗಿದೆಯೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ಸಾಕಷ್ಟು ಕಾಳಜಿ ವಹಿಸಬೇಕು ಆದ್ದರಿಂದ ನಾವು ಮಾಡುವ ಮುಂದಿನ ವಿಷಯವೆಂದರೆ ಸಬ್ರುಟೀನ್ ಗೆ ಡೇಟಾವನ್ನು ಹೇಗೆ ರವಾನಿಸುವುದು ಮತ್ತು ಸಬ್ರೂಟೀನ್ ಕಾರ್ಯನಿರ್ವಹಿಸುವ ಮೌಲ್ಯವು ಹೇಗೆ ಹಾದುಹೋಗುತ್ತದೆ ಎಂದು ನೋಡೋಣ ಈಗ ನಾವು ಈಗಾಗಲೇ ಒಂದು ತಂತ್ರವನ್ನು ನೋಡಿದ್ದೇವೆ ಇದರ ಮೂಲಕ ನಾವು 2 ಮೌಲ್ಯಗಳ ನಡುವಿನ ಗರಿಷ್ಠತೆ ಯನ್ನು ಮತ್ತು ಅವುಗಳನ್ನು ಕ್ರಮವಾಗಿ 2001 2002 ರಲ್ಲಿ ಸಂಗ್ರಹಿಸಲು ತೆಗೆದುಕೊಂಡ ಉದಾಹರಣೆಯಂತೆ ಇದನ್ನು ಮಾಡಬಹುದು ಆದ್ದರಿಂದ ಆ 2 ಮೌಲ್ಯಗಳನ್ನು ಹಿಡಿದಿಡಲು ನಾವು ಬಿ ಮತ್ತು ಸಿ ರೆಜಿಸ್ಟರ್ ಗಳನ್ನು ಬಳಸಿದ್ದೇವೆ ಆದ್ದರಿಂದ ಅವು ನಿಜವಾಗಿಯೂ ನಿಯತಾಂಕಗಳನ್ನು ಸಬ್ರೂಟೀನ್ ಗೆ ರವಾನಿಸುತ್ತಿವೆ ಆದ್ದರಿಂದ ಈ ರೀತಿ ಮಾಡುವ ಮೊದಲ ಆಯ್ಕೆಯೆಂದರೆ ಮೌಲ್ಯಗಳನ್ನು ರವಾನಿಸುವುದು ಅಥವಾ ಸಬ್ರುಟೀನ್ ಮೂಲಕ ರಿಜಿಸ್ಟರ್ ಗೆ ಕಳುಹಿಸುವುದು ಆದ್ದರಿಂದ ಪ್ರೋಗ್ರಾಂ ಅನ್ನು ಕರೆಯುವ ಮೂಲಕ ಯಾವುದಾದರೊಂದು ರೆಜಿಸ್ಟರ್ ಗಳಲ್ಲಿ ಡೇಟಾ ವನ್ನು ಸಂಗ್ರಹಿಸಲಾಗಿದೆ ಮತ್ತು ಸಬ್ರೂಟೀನ್ ಆ ರಿಜಿಸ್ಟರ್ ನಿಂದ ಮೌಲ್ಯವನ್ನು ಬಳಸುತ್ತದೆ ಆದ್ದರಿಂದ ಯಾವುದೇ ಡೇಟಾ ಇರಬಹುಧು ಆ ಸಂದರ್ಭದಲ್ಲಿ ನಮಗೆ 2 ಮೌಲ್ಯಗಳನ್ನು ರವಾನಿಸಬೇಕಾಗುತ್ತದೆ ಆದ್ದರಿಂದ ನೀವು 2 ರೆಜಿಸ್ಟರ್ ಗಳನ್ನು ಬಳಸುತ್ತೀರಿ ನಿಮಗೆ ಒಂದೇ ಮೌಲ್ಯವನ್ನು ರವಾನಿಸಬೇಕಾದರೆ ನಾವು ಒಂದು ರಿಜಿಸ್ಟರ್ ಅನ್ನು ಬಳಸಬಹುದು ಆದ್ದರಿಂದ ಸಬ್ರುಟೀನ್ ಗೆ ಕರೆ ಮಾಡುವ ಮೊದಲು ನಾವು ಆ ರಿಜಿಸ್ಟರ್ ಅನ್ನು ಸರಿಯಾದ ಮೌಲ್ಯದೊಂದಿಗೆ ಪ್ರಾರಂಭಿಸಬೇಕು ಮತ್ತು ಸಬ್ರೂಟೀನ್ ಆ ರಿಜಿಸ್ಟರ್ ಮೌಲ್ಯವನ್ನು ಬಳಸುತ್ತದೆ ಆದ್ದರಿಂದ ಇದರ ಪರಿಣಾಮವಾಗಿ ಅದು ಸರಿಯಾದ ವಿಷಯವನ್ನು ಪಡೆಯುತ್ತದೆ ತದನಂತರ ಪ್ರೋಗ್ರಾಂ ಹಿಂತಿರುಗಿದಾಗ ಅಥವಾ ಸಬ್ರುಟೀನ್ ಹಿಂದಿರುಗಿದಾಗ ಬಹುಶಃ ನಾವು ಕೆಲವು ರಿಟರ್ನ್ ಮೌಲ್ಯವನ್ನು ಹೊಂದಬಹುದು ಬಿ ಸಿ ಡಿ ಹೆಚ್ ಮತ್ತು ಎಲ್BCD H and L ನಂತಹ ಕೆಲವು ಸಾಮಾನ್ಯ ಉದ್ದೇಶದ ರೆಜಿಸ್ಟರ್ ಗಳನ್ನು ನಾವು ಪಡೆದುಕೊಂಡಿದ್ದೇವೆ ಎಂದು ನಾನು ಹೇಳಲು ಬಯಸುತ್ತೇನೆ ಮತ್ತು ನಾನು ಎ ರಿಜಿಸ್ಟರ್ ಅನ್ನು ಸಹ ಬಳಸುತ್ತೇನೆ ಎಂದು ನೀವು ಹೇಳಬಹುದು ಆದ್ದರಿಂದ ಅದು ಒಟ್ಟು 7 ಬೈಟ್ ಗಳು ನೀವು ರವಾನಿಸಲು ಬಯಸುವ ನಿಮ್ಮ ಡೇಟಾ ವನ್ನು 7 ಬೈಟ್ ಗಳಿಗೆ ಸೀಮಿತಗೊಳಿಸಿದರೆ ಈ ಸಿಪಿಯು ರೆಜಿಸ್ಟರ್ ಗಳು ಸಾಕಾಗಬಹುದು ಆದರೆ ನೀವು ದೊಡ್ಡ ಗಾತ್ರದ ಡೇಟಾ ವನ್ನು ರವಾನಿಸಲು ಬಯಸಿದರೆ ಉದಾಹರಣೆಗೆ ನಾನು ಸಂಖ್ಯೆಗಳನ್ನು ವಿಂಗಡಣೆ ಮಾಡುವ ಸಬ್ರೂಟೀನ್ ಪ್ರೋಗ್ರಾಮ್ ಅನ್ನು ಬರೆಯಲು ಬಯಸುತ್ತೇನೆ ನೀವು 100 ಸಂಖ್ಯೆಗಳನ್ನು ವಿಂಗಡಿಸಲು ಬಯಸುತ್ತೀರಿ ಆದ್ದರಿಂದ 100 ಸಂಖ್ಯೆಗಳನ್ನು ರೆಜಿಸ್ಟರ್ ಗಳ ಮೂಲಕ ರವಾನಿಸಲಾಗುವುದಿಲ್ಲ ಆದ್ದರಿಂದ ಇನ್ಪುಟ್ ಶ್ರೇಣಿಯನ್ನು ಒಳಗೊಂಡಿರುವ ಕೆಲವು ಮೆಮೊರಿ ಸ್ಥಳಗಳನ್ನು ನಾವು ಗುರುತಿಸಬಹುದು ಆದ್ದರಿಂದ ಮೆಮೊರಿ ಸ್ಥಳ 1000 ರಿಂದ 100 ಸಂಖ್ಯೆಗಳನ್ನು ಸಂಗ್ರಹಿಸಲು ನಾವು ಹೇಳುವಂತಹ ಕೆಲವು ಸ್ಥಳವನ್ನು ನಿಗದಿಪಡಿಸಬಹುದು ಆದ್ದರಿಂದ ನನ್ನ ನಿಯತಾಂಕಗಳು ಸ್ಥಳ 1000 ದಿಂದ ಬಂದವು ಎಂದು ಸಬ್ರೂಟೀನ್ ತಿಳಿಯುತ್ತದೆ ಇತರ ಸಾಧ್ಯತೆಯೆಂದರೆ ಒಪ್ಪಂದವು ಎಚ್ಎಲ್ ಜೋಡಿಯಂತೆ ಇರಬಹುದು ಆದ್ದರಿಂದ ಇದು ಡೇಟಾ ವನ್ನು ಒಳಗೊಂಡಿರುವ ಮೆಮೊರಿ ಸ್ಥಳಗಳಿಗೆ ಸೂಚಿಸುತ್ತದೆ ಇದು ಡೇಟಾ ವನ್ನು ಒಳಗೊಂಡಿರುವ ಮೆಮೊರಿಸ್ಥಳಗಳಿಗೆ ಡೇಟಾ ವನ್ನು ಎಲ್ಲಿಂದ ಪ್ರಾರಂಭಿಸುತ್ತದೆ ಎಂದು ಸೂಚಿಸುತ್ತದೆ ಆದ್ದರಿಂದ ಸಬ್ರುಟೀನ್ ಅನ್ನು ಕರೆಯುವ ಮೊದಲು ನಾನು ಸರಿಯಾದ ಮೌಲ್ಯದೊಂದಿಗೆ ಎಚ್ಎಲ್ ಜೋಡಿಯನ್ನು ಪ್ರಾರಂಭಿಸಬೇಕು ಆದ್ದರಿಂದ ನಾನು ಸಬ್ರೂಟೀನ್ ನಲ್ಲಿದ್ದಾಗ ರಚನೆಯ ಅಂಶಗಳ ಮೂಲಕ ಸೂಚ್ಯಂಕಕ್ಕೆ ಎಚ್ಎಲ್ ಜೋಡಿಯನ್ನು ಬಳಸುತ್ತೇನೆ ಆದ್ದರಿಂದ ನಾವು ಕಳುಹಿಸುವ ನಿಯತಾಂಕಗಳಲ್ಲಿ 2 ರೀತಿಯ ಮಾರ್ಪಾಡುಗಳು ಸಂಭವಿಸಬಹುದು ಆದ್ದರಿಂದ ಸಾಮಾನ್ಯ ಪ್ರಕರಣದಂತೆಯೇ ಒಂದು ಸಂದರ್ಭದಲ್ಲಿ ನಾನು ಬಿ ಮತ್ತು ಸಿ ರೆಜಿಸ್ಟರ್ ಗಳ ಮೂಲಕ ನಿಯತಾಂಕಗಳನ್ನು ಕಳುಹಿಸಿದ್ದಲ್ಲಿ ಮತ್ತು ಪ್ರೋಗ್ರಾಂ ಒಳಗೆ ಅದು ಕೇವಲ ಆ ಮೌಲ್ಯಗಳನ್ನು ಮಾರ್ಪಡಿಸುತ್ತಿದೆ ಆದ್ದರಿಂದ ಇದು ಬಿ ಮತ್ತು ಸಿ ರೆಜಿಸ್ಟರ್ ಗಳ ವಿಷಯಗಳನ್ನು ಮಾರ್ಪಡಿಸುತ್ತಿದೆ ನಂತರ ನೀವು ಪ್ರೋಗ್ರಾಂ ಗೆ ಹಿಂತಿರುಗಿದಾಗ ನೀವು ಬಿ ಮತ್ತು ಸಿ ಯ ಮೂಲ ಮೌಲ್ಯಗಳನ್ನು ಪಡೆಯುವುದಿಲ್ಲ ಆದರೆ ನೀವು ಬಿ ಮತ್ತು ಸಿ ಯ ಮಾರ್ಪಡಿಸಿದ ಮೌಲ್ಯಗಳನ್ನು ಪಡೆಯುತ್ತೀರಿ ಆದ್ದರಿಂದ ಇದು ಅಪೇಕ್ಷಣೀಯವಾಗಬಹುದು ಅಥವಾ ಇರಬಹುದು ಕೆಲವೊಮ್ಮೆ ಸಬ್ರುಟೀನ್ ನಡೆಸಿದ ಮಾರ್ಪಾಡು ನಿಜವಾಗಿಯೂ ನಾವು ಬಯಸಿದ ಮಾರ್ಪಾಡು ಆಗಿರಬಹುದು ಮತ್ತು ಇನ್ನೊಂದು ಸಂದರ್ಭದಲ್ಲಿ ಇದು ಇನ್ಪುಟ್ ಮೌಲ್ಯವಾಗಿ ನಾನು ರವಾನಿಸಿದ ಈ ಮೌಲ್ಯವು ರಿಜಿಸ್ಟರ್ ಮಾರ್ಪಡಿಸುವುದನ್ನು ನಾನು ಬಯಸುವುದಿಲ್ಲ ಎಂದು ನಾವು ಹೇಳಬಹುದು ಆದ್ದರಿಂದ ಈ ನಿಯತಾಂಕಗಳನ್ನು ಈ ರೀತಿಯಾಗಿ 2 ವರ್ಗಗಳಾಗಿ ವಿಂಗಡಿಸಬಹುದು ಒಂದನ್ನು ಕಾಲ್ ಬೈ ರೆಫರೆನ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು ಕಾಲ್ ಬೈ ವ್ಯಾಲ್ಯೂ ಎಂದು ಕರೆಯಲಾಗುತ್ತದೆ ಕಾಲ್ ಬೈ ರೆಫರೆನ್ಸ್ ನಲ್ಲಿ ಸಬ್ರುಟೀನ್ ಮೌಲ್ಯಗಳನ್ನು ಮಾರ್ಪಡಿಸಲಾಗುತ್ತದೆ ಆದ್ದರಿಂದ ಆ ರಿಜಿಸ್ಟರ್ ವಿಷಯಗಳನ್ನು ಮಾರ್ಪಡಿಸಲಾಗಿದೆ ಮತ್ತು ಇದರ ಪರಿಣಾಮವಾಗಿ ಆ ಮೂಲ ರೆಜಿಸ್ಟರ್ ಗಳ ವಿಷಯಗಳನ್ನು ನಾಶಮಾಡಲು ನಾನು ಬಯಸುವುದಿಲ್ಲ ಎಂದು ನೀವು ಹೇಳಿದರೆ ನಾವು ಈಗ ಮೂಲ ಮೌಲ್ಯಗಳನ್ನು ಪಡೆಯುವುದಿಲ್ಲ ಹಾಗು ನಾನು ಅದನ್ನು ಬಳಸಲು ಬಯಸುತ್ತೇನೆ ಮತ್ತು ಅದರ ಸುತ್ತಲೂ ಕೆಲವು ಲೆಕ್ಕಾಚಾರಗಳನ್ನು ಮಾಡಲು ಬಯಸುತ್ತೇನೆ ಆದರೆ ಫಲಿತಾಂಶವು ಮಾರ್ಪಡಿಸಬಾರದು ನಂತರ ಅದನ್ನು ಮಾಡಲು ನಾವು ಮೂಲ ರೆಜಿಸ್ಟರ್ಗಳನ್ನು ಸಬ್ರೂಟೀನ್ ನಲ್ಲಿ ಬಳಸುವ ಮೊದಲು ಪುಶ್ ಸೂಚನೆಗಳನ್ನು ಬಳಸಿ ಉಳಿಸಬೇಕಾಗಿದೆ ಮತ್ತು ಸಬ್ರೂಟೀನ್ ನಿಂದ ನಿರ್ಗಮಿಸುವ ಮೊದಲು ನಾವು ಅವುಗಳನ್ನು ಪಾಪ್ ಮಾಡಬೇಕು ಆದ್ದರಿಂದ ನಾವು ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇದು ಸಬ್ರುಟೀನ್ ಮತ್ತು ಈ ಸಬ್ರೂಟೀನ್ ನಲ್ಲಿ ನಾವು ಅದನ್ನು ಇರಿಸಲು ಬಯಸುತ್ತೇವೆ ಇದು ಬಿ ಮತ್ತು ಸಿ ರೆಜಿಸ್ಟರ್ ಗಳನ್ನು ಬಳಸುತ್ತದೆ ಮತ್ತು ಈ ಮೌಲ್ಯಗಳನ್ನು ಮಾರ್ಪಡಿಸಬಾರದು ಎಂದು ನಾವು ನಿರೀಕ್ಷಿಸುತ್ತೇವೆ ಈ ರಿಜಿಸ್ಟರ್ ವಿಷಯವನ್ನು ಮಾರ್ಪಡಿಸಬಾರದು ಈ ಸಬ್ರೂಟೀನ್ ನ ಬಾಡಿ ಯಲ್ಲಿ ಈ ಬಿ ಮತ್ತು ಸಿ ಅನ್ನು ಮಾರ್ಪಡಿಸುತ್ತದೆ ಆದ್ದರಿಂದ ಇದು ಈ ಬಿ ಮತ್ತು ಸಿ ರಿಜಿಸ್ಟರ್ ನೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಆ ರೀತಿಯಲ್ಲಿ ಅದು ಮಾರ್ಪಾಡಾಗುತ್ತದೆ ಆದರೆ ಈ ಮಾರ್ಪಾಡುಗಳು ಕಾಲ್ ಪ್ರೋಗ್ರಾಂ ಅಥವಾ ಮುಖ್ಯ ಪ್ರೋಗ್ರಾಮ್ಗಳಲ್ಲಿ ಬಿ ಅಥವಾ ಸಿ ಮೌಲ್ಯಗಳ ಮಾರ್ಪಾಡು ಪ್ರತಿಫಲಿಸಲು ನಾವು ಬಯಸುವುದಿಲ್ಲ ಆದ್ದರಿಂದ ಇದನ್ನು ಹೇಗೆ ಮಾಡಬೇಕೆಂದರೆ ಸಬ್ರೂಟೀನ್ ಆರಂಭದಲ್ಲಿ ನಾವು ಆ 2 ರೆಜಿಸ್ಟರ್ ಗಳ ವಿಷಯಗಳನ್ನು ಉಳಿಸಬೇಕಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಮೊದಲ ಹೇಳಿಕೆಯ ವಿಳಾಸ ಪುಶ್ ಬಿ ಆಗಿರಬೇಕು ಹೀಗಾಗಿ ಬಿಸಿ ಜೋಡಿಯನ್ನು ಸ್ಟ್ಯಾಕ್ ನಲ್ಲಿ ಉಳಿಸಲಾಗುತ್ತದೆ ಮತ್ತು ಅದರ ನಂತರ ನಾನು ಯಾವುದೇ ಕೋಡ್ ಇದ್ದರೂ ಆ ಕೋಡ್ ಅನ್ನು ಹೊಂದಿರಬೇಕು ನಂತರ ರಿಟರ್ನ್ ಸೂಚನೆಯ ಮೊದಲು ನಾನು ಪಾಪ್ ಅನ್ನು ಹೊಂದಿರಬೇಕು ಆದ್ದರಿಂದ ಈ ಪಾಪ್ ಬಿ ಅದು ಆ ಬಿ ಮತ್ತು ಸಿ ರೆಜಿಸ್ಟರ್ ಗಳ ವಿಷಯವನ್ನು ಸ್ಟ್ಯಾಕ್ ನಿಂದ ಪುನಃಸ್ಥಾಪಿಸುತ್ತದೆ ಆದ್ದರಿಂದ ಪ್ರಾರಂಭದಲ್ಲಿ ಮೂಲ ಮೌಲ್ಯಗಳನ್ನು ಸ್ಟ್ಯಾಕ್ ನಲ್ಲಿ ಉಳಿಸಲಾಗಿದೆ ಮೂಲ ಮೌಲ್ಯಗಳನ್ನು ಸ್ಟ್ಯಾಕ್ ನಿಂದ ಮರುಸ್ಥಾಪಿಸಲಾಗುತ್ತದೆ ಅದರ ನಂತರ ನಾನು ರಿಟರ್ನ್ ಸೂಚನೆಯನ್ನು ಹೊಂದಿರಬೇಕು ಈ ರೀತಿ ಮಾಡುವುದರಿಂದ ಈ ಕರೆಯ ಅನುಷ್ಠಾನವನ್ನು ನಾನು ಮೌಲ್ಯದಿಂದ ಪಡೆಯಬಹುದು ಆದ್ದರಿಂದ ಕಾಲಿಂಗ್ ಪ್ರೋಗ್ರಾಮ್ ಗೆ ಹಿಂತಿರುಗುವ ಮೊದಲು ಮೂಲ ಮೌಲ್ಯಗಳನ್ನು ಮರುಸ್ಥಾಪಿಸಲಾಗುತ್ತದೆ ನಂತರ ನೀವು ಹೊಂದಿರಬೇಕಾದ ಮತ್ತೊಂದು ಆಸಕ್ತಿದಾಯಕ ವಿಷಯವೆಂದರೆ ಪುಶ್ ಮತ್ತು ಪಾಪ್ ಅನ್ನು ವಿರುದ್ಧ ಕ್ರಮದಲ್ಲಿ ಬಳಸಬೇಕು ಆದ್ದರಿಂದ ನೀವು ಮೊದಲಿಗೆ ರಿಜಿಸ್ಟರ್ ಬಿ ಅನ್ನುಪುಶ್ ಮಾಡಿ ನಂತರ ನೀವು ರಿಜಿಸ್ಟರ್ ಡಿ ಅನ್ನು ಪುಶ್ ಮಾಡಿದ್ದಲ್ಲಿ ಪಾಪ್ ಇದರ ವಿರುದ್ಧ ಕ್ರಮದಲ್ಲಿರಬೇಕು ಅದು ಮೊದಲು ಪಾಪ್ ಡಿ ಆಗಿರಬೇಕು ಮತ್ತು ನಂತರ ಪಾಪ್ ಬಿ ಆಗಿರಬೇಕು ಆದ್ದರಿಂದ ಇಲ್ಲದಿದ್ದರೆ ಏನಾಗುತ್ತದೆ ಎಂದರೆ ನೀವು ಪಡೆಯುವ ಮೌಲ್ಯಗಳು ಸರಿಯಾಗಿರುವುದಿಲ್ಲ ಆದ್ದರಿಂದ ಆರಂಭದಲ್ಲಿ ನಾನು ಬಿ ಮತ್ತು ಡಿ ಕ್ರಮದಲ್ಲಿ ಪುಶ್ ಮಾಡಿದ್ದೇನೆ ನಾನು ಮೊದಲು ಬಿ ಅನ್ನು ಪಾಪ್ ಮಾಡಿ ಡಿ ಅನ್ನು ಪಾಪ್ ಮಾಡದಿದ್ದಲ್ಲಿ ನಾನು ತಪ್ಪು ಮೌಲ್ಯವನ್ನು ಪಡೆಯುತ್ತೇನೆ ಆದ್ದರಿಂದ ಆರಂಭದಲ್ಲಿ ನೀವು ಪುಶ್ ಬಿ ಪುಶ್ ಡಿ ಎಂದು ಬರೆದಿದ್ದಲ್ಲಿ ನೀವು ಕೊನೆಯಲ್ಲಿ ಪಾಪ್ ಡಿ ಮೊದಲು ಮಾಡಬೇಕು ಮತ್ತು ನಂತರ ನೀವು ಪಾಪ್ ಬಿ ಮಾಡಬೇಕು ನೀವು ಆದೇಶವನ್ನು ಬದಲಾಯಿಸಿದರೆ ಏನಾಗುತ್ತದೆ ಎಂದರೆ ನಾವು ತಪ್ಪು ಮೌಲ್ಯವನ್ನು ಪಡೆಯುತ್ತೇವೆ ಏಕೆಂದರೆ ಮೊದಲ ಬಿ ಅನ್ನು ಪುಶ್ ಮಾಡಲಾಗಿದೆ ಆದ್ದರಿಂದ ಲೀಫೋ ರಚನೆಯಲ್ಲಿ ಮೊದಲು ಬಿ ಮೌಲ್ಯವನ್ನು ಪುಶ್ ಮಾಡಿ ನಂತರ ಡಿ ಮೌಲ್ಯವನ್ನು ಪುಶ್ ಮಾಡಲಾಗುತ್ತದೆ ಆದ್ದರಿಂದ ಪಾಪ್ ಔಟ್ ಮಾಡುವಾಗ ನಾನು ಮೊದಲು ಈ ಡಿ ಮೌಲ್ಯವನ್ನು ಮತ್ತು ನಂತರ ಬಿ ಮೌಲ್ಯವನ್ನು ಪಾಪ್ ಮಾಡಬೇಕು ಆದ್ದರಿಂದ ನಾವು ಇಲ್ಲಿ ಡಿ ಮತ್ತು ಬಿ ಗಳ ಕ್ರಮವನ್ನು ಬದಲಾಯಿಸಿದರೆ ನಂತರ ನಾನು ಡಿ ರಿಜಿಸ್ಟರ್ ನ ಮೂಲ ವಿಷಯವನ್ನು ಬಿ ರಿಜಿಸ್ಟರ್ ಗೆ ಮತ್ತು ಬಿ ರಿಜಿಸ್ಟರ್ ನ ಮೂಲ ವಿಷಯವನ್ನು ಡಿ ರಿಜಿಸ್ಟರ್ ಗೆ ಪಡೆಯುತ್ತೇನೆ